ನಮಸ್ಕಾರ ಮತ್ತು ಮೆಕ್ಯಾನೊಬಯಾಲಜಿ ಪರಿಚಯದ ನಮ್ಮ ನಾಲ್ಕನೇ ಎನ್ಪಿಟಿಇಎಲ್ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸದಲ್ಲಿ ಕೋಶದ ಆಕಾರವನ್ನು ಸ್ಥಿರಗೊಳಿಸಲು ಅಗತ್ಯವಿರುವ ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಬಗ್ಗೆ ನಾನು ಚರ್ಚಿಸುತ್ತಿದ್ದೆ ಇದು ಫೈಬ್ರೊಬ್ಲಾಸ್ಟ್ ಗಳಿಂದ ಸ್ರವಿಸುವ ಮ್ಯಾಟ್ರಿಕ್ಸ್ ಮತ್ತು ನೀವು ನೋಡುವುದೇನೆಂದರೆ ಇದು ಹಲವಾರು ವೈಶಿಷ್ಟ್ಯಗಳೊಂದಿಗೆ ಅನೇಕ ಮತ್ತು ವಿಭಿನ್ನ ರೀತಿಯ ಇಸಿಎಂ ಪ್ರೋಟೀನ್ ಗಳನ್ನು ಹೊಂದಿದೆ ಇದು ಯಾವುದೇ ಮ್ಯಾಟ್ರಿಕ್ಸ್ ನಿಂದ ದೂರವಿರುವ ವಲಯಗಳನ್ನು ಹೊಂದಬಹುದು ಆದ್ದರಿಂದ ಇದು ರಂಧ್ರವನ್ನು ಹೊಂದಿರುತ್ತದೆ ಮತ್ತು ಈ ರಂಧ್ರದ ಗಾತ್ರವು ಏಕರೂಪವಾಗಿರುವುದಿಲ್ಲ ಆದರೆ ಅದೇ ಸಮಯದಲ್ಲಿ ನೀವು ನೋಡುವುದು ಈ ಮ್ಯಾಟ್ರಿಕ್ಸ್ ಫೈಬರ್ ಗಳು ವಿಭಿನ್ನ ದೃಷ್ಟಿಕೋನಗಳನ್ನು ಹೊಂದಿವೆ ಎಂದು ಆದ್ದರಿಂದ ನೀವು ಏನು ಮಾಡಬಹುದು ಎಂದರೆ ಈ ಮ್ಯಾಟ್ರಿಕ್ಸ್ ಗಳ ದೃಷ್ಟಿಕೋನ ಸರಾಸರಿ ಕೋನ ಯಾವುದು ಎಂಬುದನ್ನು ಪರಿಮಾಣಾತ್ಮಕವಾಗಿ ನಿರ್ಧರಿಸುವುದು ಮತ್ತು ಇದು ಮಾತ್ರವಲ್ಲ ಈ ಪ್ರೋಟೀನ್ ಗಳ ಸಾಂದ್ರತೆಯನ್ನು ಅವಲಂಬಿಸಿ ಈ ಇಡೀ ಪ್ರದೇಶದಲ್ಲಿ ಈ ಹಸಿರು ಸಂಕೇತದ ಪ್ರಮಾಣವು ಮ್ಯಾಟ್ರಿಕ್ಸ್ ಸರಾಸರಿ ಸಾಂದ್ರತೆಗೆ ಸಮನಾಗಿರುತ್ತದೆ ಆದ್ದರಿಂದ ಇವೆಲ್ಲವೂ ಕೋಶ ವರ್ತನೆಯ ಮೇಲೆ ಪ್ರಭಾವ ಬೀರುತ್ತವೆ ಇಸಿಎಂ ಒದಗಿಸುವ ಸೂಚನೆಗಳ ಸಂಪೂರ್ಣ ಗ್ಯಾಮುಟ್ ಅನ್ನು ರಾಸಾಯನಿಕ ಸೂಚನೆಗಳು ಅಥವಾ ಭೌತಿಕ ಸೂಚನೆಗಳಾಗಿ ವಿಂಗಡಿಸಲಾಗಿದೆ ಹಿಂದಿನ ತರಗತಿಯಲ್ಲಿ ಸ್ಥಳಾಕೃತಿಯ ಪರಿಣಾಮದ ಬಗ್ಗೆ ನಾವು ಚರ್ಚಿಸುತ್ತಿದ್ದೇವೆ ಹಾಗಿದ್ದಲ್ಲಿ ಸ್ಥಳಾಕೃತಿಯಿಂದ ನಾನು ಏನು ಅರ್ಥಮಾಡಿಕೊಳ್ಳುತ್ತೇನೆ ಎಂದರೆ ಅದು ಇಸಿಎಂ ಫೈಬರ್ ಗಳ ಸಾಪೇಕ್ಷ ದೃಷ್ಟಿಕೋನ ಈಗ ನೀವು ಇಲ್ಲಿ ನೋಡುತ್ತಿರುವುದು ಯಾವುದೇ ಡೈರೆಕ್ಷನಲ್ ಕ್ಯೂ ನ ಅನುಪಸ್ಥಿತಿಯಿಂದಾಗಿ ಜೋಡಿಸದ ಮ್ಯಾಟ್ರಿಕ್ಸ್ ನಲ್ಲಿ ಕೋಶವು ವಲಸೆ ಹೋಗುತ್ತದೆ ಮತ್ತು ನಂತರ ಕೋಶವು ರಾಂಡಮ್ ವಲಸೆಯನ್ನು ಪ್ರದರ್ಶಿಸುತ್ತದೆ ಇದಕ್ಕೆ ವಿರುದ್ಧವಾಗಿ ಈ ಮ್ಯಾಟ್ರಿಕ್ಸ್ ನಲ್ಲಿ ಈ ನಾರುಗಳು ಕೆಲವು ದಿಕ್ಕಿನ ಕ್ಯೂ ಅನ್ನು ಒದಗಿಸುತ್ತವೆ ಇದರ ಪರಿಣಾಮವಾಗಿ ಕೋಶವು ಒಂದು ನಿರ್ದಿಷ್ಟ ರೇಖೆಯ ಉದ್ದಕ್ಕೂ ವಲಸೆ ಹೋಗುತ್ತದೆ ಆದ್ದರಿಂದ ನಾವು ಇದನ್ನು ಗಣಿತದ ಪ್ರಕಾರ ಹೇಗೆ ಪ್ರಮಾಣೀಕರಿಸುತ್ತೇವೆ ಆದ್ದರಿಂದ ಈ ಪಥವು ರಾಂಡಮ್ ಆಗಿರುವುದರಿಂದ ನೀವು ಇದರ ಬಗ್ಗೆ ಯೋಚಿಸಬಹುದು ಈಗ ಇದು ರಾಂಡಮ್ ಪಥವಾಗಿದ್ದು ಮತ್ತು ಈ ವಿರುದ್ಧ ಪಥವು ಹೆಚ್ಚು ನಿರಂತರವಾಗಿದೆ ಇದನ್ನು ನೀವು ಗಣಿತಶಾಸ್ತ್ರೀಯವಾಗಿ ಹೇಗೆ ಪ್ರಮಾಣೀಕರಿಸಬಹುದು ಅಂತಿಮ ಬಿಂದುಗಳನ್ನು ತೆಗೆದುಕೊಳ್ಳುವುದು ಒಂದು ಸುಲಭ ಮಾರ್ಗ ಇದು ಎ ಎಂದು ಕರೆಯಲ್ಪಡುವ ಪ್ರಾರಂಭದ ಬಿಂದು ಎಂದು ಹೇಳೋಣ ಮತ್ತು ಇದು ಬಿ ಎಂದು ಕರೆಯಲ್ಪಡುವ ಅಂತ್ಯದ ಬಿಂದು ಅದೇ ರೀತಿ ಇದು ಎ ಎಂದು ಕರೆಯಲ್ಪಡುವ ಆರಂಭಿಕ ಬಿಂದುವಾಗಿದೆ ಇದು ಈ ಪಥಕ್ಕೆ ಬಿ ಎಂದು ಕರೆಯಲ್ಪಡುವ ಅಂತ್ಯ ಬಿಂದು ನೀವು ಈ ದೂರವನ್ನು ಎ ಬಿ ಅನ್ನು ಬಾಹ್ಯರೇಖೆಯ ಉದ್ದದಿಂದ ಭಾಗಿಸಿ ಈಗ ಇದನ್ನು ಎಂಡ್ ಟು ಎಂಡ್ ದೂರ ಎಂದು ಕರೆಯಲಾಗುತ್ತದೆ ಬಾಹ್ಯರೇಖೆಯ ಉದ್ದದಿಂದ ನೀವು ಅಂತ್ಯದಿಂದ ಕೊನೆಯ ಅಂತರದ ಅನುಪಾತವನ್ನು ಕಂಡುಹಿಡಿಯಬಹುದು ಮತ್ತು ಈ ಸಂದರ್ಭದಲ್ಲಿ ಒಟ್ಟು ಅಂತರ ಅಥವಾ ಬಾಹ್ಯರೇಖೆಯ ಉದ್ದವು ಅಂತ್ಯದಿಂದ ಕೊನೆಯ ಅಂತರಕ್ಕೆ ಹೋಲಿಸಿದರೆ ಗಮನಾರ್ಹವಾಗಿ ಹೆಚ್ಚಾಗಿದೆ ಆದ್ದರಿಂದ ಅನುಪಾತವನ್ನು ಪಿ ಎಂದು ಕರೆಯಲಾಗುತ್ತದೆ ಇದನ್ನು ಕೆಲವು ಮೆಟ್ರಿಕ್ ಆಫ್ ಪರ್ಸಿಸ್ಟೆನ್ಸ್ ಎಂದು ವ್ಯಾಖ್ಯಾನಿಸಲಾಗಿದೆ ಈಗ ನೀವು ಹೊಂದಿರುವುದು ಪಿ ಯ ಅಂದಾಜು ಮೌಲ್ಯವು ರಾಂಡಮ್ ವಲಸೆಗೆ ಶೂನ್ಯ ದಶಮಾಂಶ ಎರಡು 0 2 ಮತ್ತು ನಿರಂತರ ವಲಸೆಗೆ ವಿರುದ್ಧವಾಗಿ ಪಿ ಶೂನ್ಯ ದಶಮಾಂಶ ತೊಂಬತ್ತೈದು 0 95 ಆಗಿರುತ್ತದೆ ರಾಂಡಮ್ ವಲಸೆಯ ಸಂದರ್ಭದಲ್ಲಿ ಪಿ ಗೆ ಹೋಲಿಸಿದರೆ ನಿರಂತರ ವಲಸೆಯ ಸಂದರ್ಭದಲ್ಲಿ ಪಿ ಮೌಲ್ಯವು ಗಮನಾರ್ಹವಾಗಿ ಹೆಚ್ಚಾಗಿದೆ ಆದ್ದರಿಂದ ಪಿ ಯ ಅತ್ಯಧಿಕ ಮೌಲ್ಯವು ಒಂದು ಆಗಿರಬಹುದು ಎಂಬುದು ಸ್ಪಷ್ಟವಾಗಿದೆ ಏಕೆಂದರೆ ನೀವು ಹೊಂದಬಹುದಾದ ಗರಿಷ್ಠವು ಸಂಪೂರ್ಣ ನೇರ ರೇಖೆಯಾಗಿದೆ ಇದರಲ್ಲಿ ಬಾಹ್ಯರೇಖೆಯ ಉದ್ದ ಮತ್ತು ಅಂತ್ಯದಿಂದ ಅಂತ್ಯದ ಅಂತರವು ಒಂದೇ ಆಗಿರುತ್ತದೆ ನೀವು ವ್ಯಾಖ್ಯಾನಿಸಿದ ಅನುಪಾತವು ಶೂನ್ಯ ಮತ್ತು ಒಂದರ ನಡುವೆ ಸೀಮಿತವಾಗಿದೆ ಇದು ನಿರಂತರ ವಲಸೆಯನ್ನು ಪ್ರಮಾಣೀಕರಿಸಲು ಸರಳವಾದ ಮಾರ್ಗಗಳಲ್ಲಿ ಒಂದಾಗಿದೆ ಆದರೆ ನೀವು ಈ ನಿರ್ದಿಷ್ಟ ಪಥವನ್ನು ನೋಡಿದರೆ ಅದನ್ನು ಪ್ರತ್ಯೇಕ ಭಾಗಗಳಾಗಿ ಮುರಿಯಲು ಸಾಧ್ಯವಿದೆ ಅದನ್ನು ಪುನಃ ಬರೆಯೋಣ ಮತ್ತು ಇಮ್ಯಾಜಿನ್ ಮಾಡೋಣ ಇದು ಜೀವಕೋಶದ ಪಥವಾಗಿದೆ ನಾನು ಏನು ಮಾಡಬಹುದೆಂದರೆ ನಾನು ಅದನ್ನು ಸಣ್ಣ ಭಾಗಗಳಾಗಿ ವಿಭಜಿಸಬಹುದು ಮತ್ತು ನೇರವಾಗಿರಬಹುದು ಮತ್ತು ಬಹುಶಃ ಅದನ್ನು ಕೆಂಪು ಬಣ್ಣದಿಂದ ತೋರಿಸುವುದು ಉತ್ತಮ ಮತ್ತು ನಾನು ಅದನ್ನು ಕೆಂಪು ಬಣ್ಣದಲ್ಲಿರುವ ಸಣ್ಣ ಭಾಗಗಳಾಗಿ ತರಬಹುದು ನೀವು ನೋಡಿದ ಸಂಗತಿಯೆಂದರೆ ನಾನು ಈ ಸಂಪೂರ್ಣ ಪಥವನ್ನು ಸಣ್ಣ ನೇರ ಭಾಗಗಳಿಗೆ ಮುರಿದಿದ್ದೇನೆ ಆದ್ದರಿಂದ ಮೂಲಭೂತವಾಗಿ ನಾನು ಕಂಡುಹಿಡಿಯಬಹುದಾದ ಯಾವುದೇ ಎರಡು ಸಾಲುಗಳ ನಡುವೆ ದೂರ ಡಿ ಅನ್ನು ಹೇಳೋಣ ಮತ್ತು ಸ್ವಲ್ಪ ದೂರದಲ್ಲಿ ಈ ಕೋನ ಥೀಟಾ ಏನು ಎಂದು ನಾನು ಕಂಡುಹಿಡಿಯಬಹುದು ಇದರ ನಡುವಿನ ಸಾಮ್ಯತೆಯನ್ನು ನಾನು ಕಂಡುಹಿಡಿಯಬಹುದು ಮತ್ತು ಈ ಪಥದ ನಡುವಿನ ಕೋನವನ್ನು ನಾನು ಕಂಡುಹಿಡಿಯಬಹುದು ನನಗೆ ಕೆಲವು ಥೀಟಾ ಅವಿಭಾಜ್ಯ ಇರುತ್ತದೆ ಆದ್ದರಿಂದ ನೀವು ಸರಾಸರಿ ಕಾಸ್ ಆಫ್ ಥೀಟಾ ಎಂಬ ಸಮೀಕರಣಕ್ಕೆ ಬರಬಹುದು ಇದು ಇ ಎಲ್ ಪಿ E L P ಗೆ ಸಮಾನವಾಗಿರುತ್ತದೆ ಮತ್ತು ಥೀಟಾದ ಸರಾಸರಿ ಕಾಸ್ ಇ ಎಲ್ ಪಿ E L P ಗೆ ಸಮಾನವಾಗಿರುತ್ತದೆ ಈ ಬ್ರಾಕೆಟ್ ಅನ್ನು ಸರಾಸರಿ ಆಪರೇಟರ್ ಎಂದು ಕರೆಯಲಾಗುತ್ತದೆ ಈ ಎರಡು ಪಥಗಳಿಗೆ ನೀವು ಕೋನವನ್ನು ಕಂಡುಹಿಡಿಯಬಹುದು ಮತ್ತು ಈ ಎರಡು ಪಥಗಳ ನಡುವಿನ ಅಂತರವು ಎಲ್ ಆಗಿದೆ ಆದ್ದರಿಂದ ಇದು ಈ ಎರಡು ಪಥಗಳ ನಡುವೆ ಎಲ್ ಒಂದು ಮತ್ತು ಇದು ಎಲ್ ಎರಡು ಮತ್ತು ಹೀಗೆ ಬರೆಯುವುದನ್ನು ಮುಂದುವರಿಸಬಹುದು ನಂತರ ನೀವು ಅದನ್ನು ಸರಾಸರಿ ಮಾಡಬಹುದು ಮತ್ತು ನಿರಂತರ ಉದ್ದದ ಪಿ ಅನ್ನು ಕಂಡುಹಿಡಿಯಬಹುದು ಇದು ಪ್ರತ್ಯೇಕ ನಾರುಗಳ ದಿಕ್ಕಿನ ನಿರಂತರತೆಯನ್ನು ನಿರೂಪಿಸುವ ಒಂದು ಉತ್ತಮ ಮಾರ್ಗವಾಗಿದೆ ಇದನ್ನು ನಿರಂತರ ಉದ್ದ ಎಂದೂ ಕರೆಯುತ್ತಾರೆ ಇದನ್ನು ಸ್ಪ್ರಿಂಗ್ ನ ಬಿಗಿತದಿಂದ ನಿರ್ದೇಶಿಸಲಾಗುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಪೆನ್ ನ ಬಗ್ಗೆ ನೀವು ಯೋಚಿಸಿದರೆ ಇದು ಸಂಪೂರ್ಣವಾಗಿ ನೇರವಾಗಿರುತ್ತದೆ ಅಂದರೆ ಅದು ಸಮಂಜಸವಾಗಿ ಗಟ್ಟಿಯಾಗಿರುತ್ತದೆ ಬೇಯಿಸದ ಸ್ಪಾಗೆಟ್ಟಿ ಯಿಂದ ನೀವು ಒಂದು ಎಳೆ ಸ್ಪಾಗೆಟ್ಟಿ ಯನ್ನು ತೆಗೆದುಕೊಂಡರೆ ಅದು ಸಂಪೂರ್ಣವಾಗಿ ನೇರವಾಗಿರುತ್ತದೆ ಆದರೆ ಬೇಯಿಸಿದಾಗ ಅದೇ ಸ್ಪಾಗೆಟ್ಟಿ ಈ ರೀತಿಯ ರೂಪವಿಜ್ಞಾನವನ್ನು ಹೊಂದಿರುತ್ತದೆ ಆದ್ದರಿಂದ ಈ ನಿರಂತರ ಉದ್ದವನ್ನು ನೇರವಾಗಿ ಬಾಗಿಸುವ ಬಿಗಿತದ ಪ್ರಮಾಣದಿಂದ ನಿರ್ದೇಶಿಸಲಾಗುತ್ತದೆ ಈ ನಿರಂತರ ಪಥ ಮತ್ತು ಅಳತೆಗಳಿಂದ ಬಾಗುವ ಬಿಗಿತವನ್ನು ಪಡೆಯಲು ಸಾಧ್ಯವಿದೆ ಹಾಗಿದ್ದರೆ ಏನಾಗಬಹುದು ಈ ಜೋಡಿಸಲಾದ ಮೆಟ್ರಿಕ್ ಗಳಲ್ಲಿ ನೀವು ಕೋಶವನ್ನು ಪ್ಲೇಟ್ ಮಾಡಿದರೆ ಈ ಮೆಟ್ರಿಕ್ ಗಳ ಉದ್ದಕ್ಕೂ ಕೋಶವು ವಲಸೆ ಹೋಗಲು ಹೆಚ್ಚಿನ ಅವಕಾಶವಿದೆ ಈ ಚಿತ್ರದಿಂದ ಸ್ಪಷ್ಟಪಡಿಸಿದ ಸಂಗತಿಯೆಂದರೆ ನೀವು ಮ್ಯಾಟ್ರಿಕ್ಸ್ ಅನ್ನು ಚಿತ್ರಿಸುವ ಕೆಂಪು ಬಣ್ಣವನ್ನು ಹೊಂದಿರುವ ಸ್ಥಳದಲ್ಲಿ ಒಂದು ನಿರ್ದಿಷ್ಟ ದಿಕ್ಕಿನಲ್ಲಿ ವಿಶಾಲವಾಗಿ ಜೋಡಿಸಲಾಗಿದೆ ಮತ್ತು ಇದು ಹಸಿರು ಬಣ್ಣದಲ್ಲಿ ಕೋಶವನ್ನು ತೋರಿಸುತ್ತದೆ ಆದ್ದರಿಂದ ನೀವು ನೋಡುವುದು ಕೋಶವು ಫೈಬರ್ ನ ಅಕ್ಷದ ಉದ್ದಕ್ಕೂ ಹೆಚ್ಚು ಉದ್ದವಾಗಿದೆ ಮತ್ತು ಫೈಬರ್ ಅನ್ನು ಸ್ಥಳಾಕೃತಿಯೆಂದು ಪರಿಗಣಿಸುವುದರಿಂದ ಮ್ಯಾಟ್ರಿಕ್ಸ್ ಒದಗಿಸಿದ ಆಧಾರವಾಗಿರುವ ಸ್ಥಳಾಕೃತಿಯನ್ನು ಇವುಗಳ ಉದ್ದಕ್ಕೂ ಮತ್ತು ಫೈಬರ್ ನ ಉದ್ದಕ್ಕೂ ಜೋಡಿಸಿದಾಗ ಅದು ಗ್ರಹಿಸಬಹುದು ನೀವು ಮರದ ತುಂಡನ್ನು ತೆಗೆದುಕೊಂಡಾಗ ಲಂಬವಾಗಿ ಕತ್ತರಿಸುವುದಕ್ಕೆ ವಿರುದ್ಧವಾಗಿ ಕತ್ತರಿಸುವುದು ಸುಲಭ ಎಲ್ಲಾ ನಾರುಗಳನ್ನು ಜೋಡಿಸಿದಾಗ ನೀವು ಸುಲಭವಾಗಿ ನಾರುಗಳ ಮೂಲಕ ಕತ್ತರಿಸಬಹುದು ಈ ಸಂದರ್ಭದಲ್ಲಿ ಇಸಿಎಂ ನೇರವಾಗಿ ಕೋಶಗಳ ವಲಸೆಯ ಮೇಲೆ ಪ್ರಭಾವ ಬೀರುತ್ತದೆ ಆದರೆ ಕೋಶಗಳು ಕೆಳಗಿರುವ ಮ್ಯಾಟ್ರಿಕ್ಸ್ ಅನ್ನು ನಾಶಪಡಿಸುವ ಸಂದರ್ಭಗಳನ್ನು ಸಹ ನೀವು ಹೊಂದಬಹುದು ಇದು ಒಂದು ಪ್ರಯೋಗವಾಗಿದೆ ಇದರಲ್ಲಿ ಕೋಶಗಳನ್ನು ಪ್ಲೇಟ್ ನಲ್ಲಿ ಇರಿಸಲಾಗಿದೆ ಇವು ಕ್ಯಾನ್ಸರ್ ಕೋಶಗಳಾಗಿವೆ ಇವುಗಳನ್ನು ಜೆಲಾಟಿನ್ ಲೇಪಿತ ಪ್ಲೇಟ್ ನಲ್ಲಿ ಇರಿಸಲಾಗಿದೆ ಮತ್ತು ಜೆಲಾಟಿನಸ್ ಪ್ರತಿದೀಪಕವಾಗಿ ಲೇಬಲ್ ಮಾಡಲಾಗಿದೆ ನೀವು ನೋಡುವುದು ಎರಡು ಡಿ ಚಿತ್ರ ಜೆಲಾಟಿನ್ ಕೇವಲ ಒಂದು ಪದರದಂತಿದೆ ಇದನ್ನು ಪ್ರತಿದೀಪಕವಾಗಿ ಲೇಬಲ್ ಮಾಡಲಾಗಿದೆ ಮತ್ತು ಕೋಶಗಳನ್ನು ಈ ಮ್ಯಾಟ್ರಿಕ್ ಗಳ ಮೇಲೆ ಲೇಪಿಸಲಾಗುತ್ತದೆ ಮತ್ತು ಎಫ್ ಆಕ್ಟಿನ್ ಗಾಗಿ ಕಲೆ ಹಾಕಲಾಗುತ್ತದೆ ಕೋಶಗಳ ಕೆಳಗೆ ನೀವು ನೋಡುವುದು ವಲಯಗಳು ಇದು ಕಪ್ಪು ತೇಪೆಗಳಾಗಿರುತ್ತದೆ ಆದ್ದರಿಂದ ಇವುಗಳು ಕೋಶದಿಂದ ಸ್ಥಳೀಯವಾಗಿ ಅವನತಿ ಹೊಂದಿದ ವಲಯಗಳಾಗಿವೆ ಕಾನ್ಫೊಕಲ್ ಜೆಡ್ ಸ್ಟಾಕ್ ಚಿತ್ರಗಳಿಂದ ಈ ಪ್ರಮಾಣದ ಅವನತಿ ಸ್ಪಷ್ಟವಾಗಿದೆ ನೀವು ಇಲ್ಲಿ ಹಸಿರು ಬಣ್ಣದಲ್ಲಿ ಕಾಣುವುದು ಜೆಲಾಟಿನ್ ಪದರ ಮತ್ತು ನೀವು ಕೆಂಪು ಬಣ್ಣದಲ್ಲಿ ನೋಡುವುದು ವಾಸ್ತವವಾಗಿ ಕೋಶಗಳಿಂದ ಸ್ರವಿಸುವ ಎಂಎಂಪಿ ಯ ಭಾಗಗಳಾಗಿವೆ ಆದ್ದರಿಂದ ಎಂಎಂಪಿ ಗಳು ಮ್ಯಾಟ್ರಿಕ್ಸ್ ಮೆಟಾಲೊಪ್ರೊಟಿನೇಸ್ ಅನ್ನು ಪ್ರತಿನಿಧಿಸುತ್ತವೆ ಈ ಎಂಎಂಪಿ ಗಳು ಖಾಲಿ ಹಸಿರು ಜಾಗದೊಂದಿಗೆ ಸಹ ಸ್ಥಳೀಕರಣಗೊಳ್ಳುತ್ತವೆ ಆದ್ದರಿಂದ ಹಸಿರು ಜಾಗದಲ್ಲಿ ಹಸಿರು ಸಿಗ್ನಲ್ ಕೊರತೆಯಿರುವಲ್ಲಿ ಈ ಕೆಂಪು ಚುಕ್ಕೆಗಳಿವೆ ಎಂದು ನೀವು ನೋಡುತ್ತೀರಿ ವಾಸ್ತವವಾಗಿ ಇವು ಮ್ಯಾಟ್ರಿಕ್ಸ್ ಅನ್ನು ಕ್ಷೀಣಗೊಳಿಸುವ ಪ್ರೋಟಿಯೇಸ್ ಗಳಾಗಿವೆ ಕ್ಷೀಣಗೊಳಿಸುವುದು ಏಕೆ ಅಗತ್ಯ ಎಂಬುದು ಈಗ ಪ್ರಶ್ನೆ ಜೀವಕೋಶಗಳು ನಿರಂತರವಾಗಿ ಮರುರೂಪಿಸುವ ಮ್ಯಾಟ್ರಿಕ್ಸ್ ಅನ್ನು ಮರುಸಂಘಟಿಸುವ ಸ್ಥಳದಲ್ಲಿ ಮಾತ್ರವಲ್ಲ ಆದರೆ ಈ ಕ್ಷೀಣಗೊಳ್ಳುವಿಕೆಯು ಕ್ಯಾನ್ಸರ್ ಕೋಶಗಳಿಗೆ ಅವಶ್ಯಕವಾಗಿದೆ ಇದರಲ್ಲಿ ಕ್ಯಾನ್ಸರ್ ಕೋಶಗಳು ದೇಹದ ಒಂದು ಸ್ಥಾನದಿಂದ ದೇಹದೊಳಗೆ ಮತ್ತೊಂದು ಸ್ಥಾನಕ್ಕೆ ಹರಡುತ್ತವೆ ಮೇಲಿನ ಚರ್ಚೆಯಿಂದ ಆಸಕ್ತಿದಾಯಕ ಸಂಗತಿಯೆಂದರೆ ಎಮ್ಎಂಪಿ ಯ ಸ್ರವಿಸುವಿಕೆಯು ತಲಾಧಾರದ ನಿಷ್ಕ್ರಿಯ ಬಿಗಿತದಿಂದ ನಿರ್ದೇಶಿಸಲ್ಪಡುತ್ತದೆ ಇದು ಒಂದು ಪ್ರಯೋಗವಾಗಿದ್ದು ಈ ಕ್ಯಾನ್ಸರ್ ಕೋಶಗಳನ್ನು ಮೃದುವಾದ ಪಾಲಿಯಾಕ್ರಿಲಾಮೈಡ್ ಹೈಡ್ರೋಜೆಲ್ ಗಳ ಮೇಲೆ ಅಥವಾ ಗಟ್ಟಿಯಾದ ಪಾಲಿಯಾಕ್ರಿಲಾಮೈಡ್ ಹೈಡ್ರೋಜೆಲ್ ಗಳ ಮೇಲೆ ಲೇಪಿಸಲಾಗಿದೆ ಈ ಎರಡೂ ಸಂದರ್ಭಗಳಲ್ಲಿ ಜೀವಕೋಶಗಳಿಂದ ಗುರುತಿಸಲ್ಪಟ್ಟ ಕೊಲ್ಲಾಜೆನ್ ಎಂಬ ಇಸಿಎಂ ಪ್ರೋಟೀನ್ ನೊಂದಿಗೆ ಜೆಲ್ ಗಳನ್ನು ಲೇಪಿಸಲಾಗುತ್ತದೆ ಮತ್ತು ನೀವು ಏನು ಮಾಡಬಹುದು ಎಂದರೆ ಡೀಗ್ರೇಡ್ ಪ್ರಮಾಣ ಅಥವಾ ಡೀಗ್ರೇಡ್ ಸಾಮರ್ಥ್ಯದ ಪ್ರಮಾಣವನ್ನು ಮಾದರಿ ಮಾಡಲು ನೀವು ನಿಯಮಾಧೀನ ಮಾಧ್ಯಮವನ್ನು ಪ್ರಕ್ರಿಯೆಗೊಳಿಸಬೇಕು ಮತ್ತು ನಂತರ ಜೆಲಾಟಿನ್ ಜ್ಯೈಮೊಗ್ರಫಿ ಎಂಬ ಪ್ರಯೋಗವನ್ನು ಮಾಡಬೇಕಾಗಿದೆ ನೀವು ನಿಯಮಾಧೀನ ಮಾಧ್ಯಮವನ್ನು ತೆಗೆದುಕೊಳ್ಳುವ ಈ ಪ್ರಯೋಗದಲ್ಲಿ ನೀವು ಅದನ್ನು ಲ್ಯೊಫಿಲೈಜ್ ಮಾಡುತ್ತೀರಿ ನೀವು ಅಗತ್ಯವಾದ ಅಂಶಗಳನ್ನು ಸಂಗ್ರಹಿಸುತ್ತೀರಿ ಅದನ್ನು ಹೆಚ್ಚು ಕಾನ್ಸೆಂಟ್ರೇಟ್ ಮಾಡಿ ಮತ್ತು ನಂತರ ಜೆಲಾಟಿನ್ ಇರುವ ವೆಸ್ಟರ್ನ್ ಬ್ಲಾಟ್ ಪೇಜ್ ನಲ್ಲಿ ಅದನ್ನು ಎಲೆಕ್ಟ್ರೋಫೊರೆಸ್ ಮಾಡಿದ್ದೀರಿ ನಿಯಮಾಧೀನ ಮಾಧ್ಯಮದಲ್ಲಿನ ಪ್ರೋಟೀನ್ ಗಳು ವಾಸ್ತವವಾಗಿ ಈ ಜೆಲ್ ನಲ್ಲಿ ವಲಸೆ ಹೋಗುತ್ತವೆ ಮತ್ತು ನಂತರ ನೀವು ಜೆಲ್ ಅನ್ನು ಸಕ್ರಿಯಗೊಳಿಸಿದಾಗ ಅವು ಸ್ಥಳೀಯ ಜೆಲಾಟಿನ್ ಅನ್ನು ಡೀಗ್ರೇಡ್ ಮಾಡುತ್ತವೆ ಆದ್ದರಿಂದ ಇದರ ಪರಿಣಾಮವಾಗಿ ನೀವು ಈ ಬಿಳಿ ಬ್ಯಾಂಡ್ ಗಳನ್ನು ಪಡೆಯುತ್ತೀರಿ ಈ ನಿರ್ದಿಷ್ಟ ಸಂದರ್ಭದಲ್ಲಿ ನೀವು ನೋಡುವುದರಲ್ಲಿ ಎರಡು ಬ್ಯಾಂಡ್ ಗಳಿವೆ ಒಂದು ಬ್ಯಾಂಡ್ ತೊಂಬತ್ತೊಂದು ಕಿಲೋ ಡಾಲ್ಟನ್ ಮತ್ತು ಇನ್ನೊಂದು ಬ್ಯಾಂಡ್ ಎಪ್ಪತ್ತೊಂದು ಕಿಲೋ ಡಾಲ್ಟನ್ ಇದು ಹೆಚ್ಚು ದುರ್ಬಲವಾದ ಬ್ಯಾಂಡ್ ಆಗಿದೆ ತೊಂಬತ್ತೊಂದು ಕಿಲೋ ಡಾಲ್ಟನ್ ಗಳು ಎಮ್ಎಂಪಿ ಒಂಬತ್ತು ಮತ್ತು ಎಮ್ಎಂಪಿ ಎರಡು ರ ಎಪ್ಪತ್ತೊಂದು ಕಿಲೋ ಡಾಲ್ಟನ್ ಗಳಿಗೆ ಅನುರೂಪವಾಗಿದೆ ಈ ಎರಡೂ ಸಂದರ್ಭಗಳಲ್ಲಿ ನೀವು ನೋಡುವುದು ಎಮ್ಎಂಪಿ ಚಟುವಟಿಕೆಯ ಪ್ರಮಾಣ ಮತ್ತು ಬಿಗಿಯಾದ ಅವಲಂಬಿತ ಮಾಡ್ಯುಲೇಷನ್ ಆಗಿದೆ ಆದ್ದರಿಂದ ಕೋಶಗಳು ಮ್ಯಾಟ್ರಿಕ್ಸ್ ಗುಣಲಕ್ಷಣಗಳನ್ನು ಮಾತ್ರ ಗ್ರಹಿಸುವುದಿಲ್ಲ ಎಂದು ಇದು ಸೂಚಿಸುತ್ತದೆ ಈ ಸಂದರ್ಭದಲ್ಲಿ ಈ ಚಟುವಟಿಕೆಯ ವಿಶ್ಲೇಷಣೆಯಿಂದ ಎಮ್ಎಂಪಿ ಸ್ರವಿಸುವಿಕೆಯ ಬಿಗಿತ ಮತ್ತು ಸಮನ್ವಯತೆಯನ್ನು ಕಂಡುಹಿಡಿಯಬಹುದು ನಾನು ಬಳಸಿದ ಇನ್ನೊಂದು ಪದವೆಂದರೆ ಮರುರೂಪಿಸುವುದು ಆದ್ದರಿಂದ ಈ ಪ್ರಯೋಗಗಳಲ್ಲಿರುವಂತೆ ಫೈಬರ್ ಅನ್ನು ಡೀಗ್ರೇಡ್ ಗೊಳಿಸುವ ಮೂಲಕ ಮರುರೂಪಿಸುವ ಒಂದು ಮಾರ್ಗವಾಗಿದೆ ಆದರೆ ಫೈಬ್ರಿಲ್ ಗಳನ್ನು ಡೀಗ್ರೇಡ್ ಗೊಳಿಸದೆ ಸಕ್ರಿಯವಾಗಿ ಎಳೆಯುವ ಅಥವಾ ವಿರೂಪಗೊಳಿಸುವ ಮೂಲಕ ನೀವು ಮರುರೂಪಿಸುವಿಕೆಯನ್ನು ಸಹ ಮಾಡಬಹುದು ಒಂದು ಕೋಶವು ಒಂದೇ ಫೈಬ್ರಿಲ್ ನೊಂದಿಗೆ ಸಂವಹನ ನಡೆಸುತ್ತದೆ ಮತ್ತು ಅದನ್ನು ಅದರ ಉದ್ದಕ್ಕೂ ಎಳೆಯುತ್ತದೆ ಮತ್ತು ಎಳೆದ ನಂತರ ಫೈಬ್ರಿಲ್ ವಿರೂಪಗೊಳ್ಳುತ್ತದೆ ಕೋಶಗಳನ್ನು ಡೀಗ್ರೇಡ್ ಗೊಳಿಸುವ ಮೂಲಕ ಅಥವಾ ಫೈಬ್ರಿಲ್ ಗಳನ್ನು ದೈಹಿಕವಾಗಿ ಬದಲಾಯಿಸುವ ಮೂಲಕ ಮರುರೂಪಿಸಬಹುದು ಆದ್ದರಿಂದ ಈ ಉದಾಹರಣೆಗಳು ತೋರಿಸುವುದೇನೆಂದರೆ ಜೀವಕೋಶಗಳು ಮತ್ತು ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ನಡುವೆ ಕ್ರಿಯಾತ್ಮಕ ಅಡ್ಡ ಚರ್ಚೆ ಇದೆ ಎಂದು ಜೀವಕೋಶಗಳು ಮ್ಯಾಟ್ರಿಕ್ಸ್ ಅನ್ನು ಸ್ರವಿಸುತ್ತವೆ ಮತ್ತು ಅವು ಮ್ಯಾಟ್ರಿಕ್ಸ್ ಅನ್ನು ಮರುರೂಪಿಸುತ್ತವೆ ಎಂದು ತಿಳಿದುಬಂದಿದೆ ಎಲ್ಲಾ ರೀತಿಯ ಜೀವಕೋಶಗಳು ಮ್ಯಾಟ್ರಿಕ್ಸ್ ಅನ್ನು ಸ್ರವಿಸುತ್ತದೆ ಎಂದು ಅಲ್ಲ ಫೈಬ್ರೊಬ್ಲಾಸ್ಟ್ ಗಳಂತಹ ಕೋಶಗಳು ಅಥವಾ ನಯವಾದ ಸ್ನಾಯು ಕೋಶಗಳು ಸಾಕಷ್ಟು ಇಸಿಎಂ ಪ್ರೋಟೀನ್ ಗಳನ್ನು ಸ್ರವಿಸುತ್ತವೆ ಮತ್ತು ಅದೇ ಸಮಯದಲ್ಲಿ ನಿರ್ದಿಷ್ಟವಾಗಿ ಕ್ಯಾನ್ಸರ್ ಕೋಶಗಳು ಇಸಿಎಂ ಅನ್ನು ಡೀಗ್ರೇಡ್ ಗೊಳಿಸಬಹುದು ಅಥವಾ ಮರುರೂಪಿಸಬಹುದು ಆದ್ದರಿಂದ ಈ ಕ್ರಿಯಾತ್ಮಕ ಅಡ್ಡ ಚರ್ಚೆಯಲ್ಲಿ ಒಂದು ಘಟಕವು ಮ್ಯಾಟ್ರಿಕ್ಸ್ ಮತ್ತು ಸುಧಾರಣೆಗಳನ್ನು ಮಾಡುತ್ತದೆ ಮತ್ತು ಇನ್ನೊಂದು ಅದನ್ನು ವಿರೂಪಗೊಳಿಸುತ್ತದೆ ಈಗ ನಾನು ನಿರ್ದಿಷ್ಟವಾಗಿ ಚರ್ಮದಲ್ಲಿ ಅಂಗಾಂಶ ಸಂಘಟನೆಯನ್ನು ಚರ್ಚಿಸುತ್ತೇನೆ ಚರ್ಮದ ಅಂಗಾಂಶವನ್ನು ಹೇಗೆ ಆಯೋಜಿಸಲಾಗಿದೆ ಎಂದು ನಾನು ಬರೆಯಬೇಕಾದರೆ ಚರ್ಮವು ಪುನರುತ್ಪಾದಿಸುವ ಅಂಗಾಂಶ ಎಂದು ನಿಮಗೆ ತಿಳಿದಿದೆ ನೀವು ಇಲ್ಲಿ ನೋಡುವುದು ಎಪಿತೀಲಿಯಲ್ ಕೋಶಗಳ ಪದರವಾಗಿದೆ ಮತ್ತು ಈ ನಿರ್ದಿಷ್ಟ ಎಪಿತೀಲಿಯಲ್ ಕೋಶವನ್ನು ನಾನು ಬರೆದ ವಿಧಾನವನ್ನು ಸಹ ನೋಡಬಹುದು ಈ ಕೋಶಗಳು ಅನೇಕ ಪದರಗಳಲ್ಲಿವೆ ನಾನು ಎಪಿತೀಲಿಯಲ್ ಕೋಶಗಳನ್ನು ಬರೆದ ರೀತಿಯಲ್ಲಿ ನ್ಯೂಕ್ಲಿಯಸ್ ನ ದೃಷ್ಟಿಕೋನವು ಲಂಬವಾಗಿರುತ್ತದೆ ಎಂದು ನೀವು ನೋಡಬಹುದು ಆದ್ದರಿಂದ ಇದು ಈ ಪೊರೆಯ ಮೇಲೆ ಇರುತ್ತದೆ ಮತ್ತು ಇನ್ನೊಂದು ಬದಿಯಲ್ಲಿ ಇಸಿಎಂ ಮ್ಯಾಟ್ರಿಸೈಸ್ ಮತ್ತು ಫೈಬ್ರೊಬ್ಲಾಸ್ಟ್ ಗಳ ಉಪಸ್ಥಿತಿಯೂ ಇದೆ ಇವು ಫೈಬ್ರೊಬ್ಲಾಸ್ಟ್ ಗಳು ಇದು ಇಸಿಎಂ ಮತ್ತು ಈ ಘಟಕವು ವಿಶೇಷವಾಗಿ ಆಸಕ್ತಿದಾಯಕವಾಗಿರುವುದನ್ನು ಬೇಸ್ಮೆಂಟ್ ಮೆಂಬರೇನ್ ಎಂದು ಕರೆಯಲಾಗುತ್ತದೆ ಹೊರಭಾಗದಲ್ಲಿ ಎಪಿತೀಲಿಯಲ್ ಕೋಶಗಳಿವೆ ಮತ್ತು ಇವು ನಿರಂತರವಾಗಿ ವಿಭಜನೆಯಾಗುತ್ತವೆ ಮತ್ತು ಅವು ಬೇಸ್ಮೆಂಟ್ ಪದರದಿಂದ ಹೊರಹೋಗುವಾಗ ನ್ಯೂಕ್ಲಿಯಸ್ ಗಳ ದೃಷ್ಟಿಕೋನವು ಲಂಬದಿಂದ ಅಡ್ಡಲಾಗಿ ಹೋಗುತ್ತದೆ ಮತ್ತು ಅಂತಿಮವಾಗಿ ಹೊರಭಾಗದಲ್ಲಿ ಕೋಶಗಳ ಪದರವು ಸಾಯುತ್ತಿರುವುದು ಕಂಡುಬರುತ್ತದೆ ಈ ಪ್ರಕ್ರಿಯೆಯು ಸಾರ್ವಕಾಲಿಕ ಮುಂದುವರಿಯುತ್ತದೆ ಅಲ್ಲಿ ಈ ಕೋಶಗಳು ವಿಭಜಿಸಿ ಪದರವನ್ನು ಮೇಲಕ್ಕೆ ತಳ್ಳುತ್ತವೆ ಮತ್ತು ಕೆಲವು ಹಂತದಲ್ಲಿ ನ್ಯೂಕ್ಲಿಯಸ್ ಗಳ ದೃಷ್ಟಿಕೋನವು ಬದಲಾಗುತ್ತದೆ ನಂತರ ಹೊರಗಡೆ ಜೀವಕೋಶಗಳು ಸಾಯುತ್ತಿರುತ್ತವೆ ಮತ್ತು ಅವು ಪುನರುತ್ಪಾದನೆ ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಇದು ವಿವರಿಸುತ್ತದೆ ಆದರೆ ಎಪಿತೀಲಿಯಲ್ ಪದರದಿಂದ ಫೈಬ್ರೊಬ್ಲಾಸ್ಟ್ ಗಳನ್ನು ಒಳಗೊಂಡಿರುವ ಬಾಹ್ಯಕೋಶೀಯ ಮ್ಯಾಟ್ರಿಕ್ಸ್ ಅನ್ನು ಬೇರ್ಪಡಿಸುವ ಅಂಶವೆಂದರೆ ಈ ಮೆಂಬರೇನ್ ಮತ್ತು ಇದನ್ನು ಬೇಸ್ಮೆಂಟ್ ಮೆಂಬರೇನ್ ಎಂದು ಕರೆಯಲಾಗುತ್ತದೆ ಬೇಸ್ಮೆಂಟ್ ಮೆಂಬರೇನ್ ಅಥವಾ ಬೆಸಲ್ ಲ್ಯಾಮಿನಾ ಐವತ್ತರಿಂದ ಇನ್ನೂರುವರೆಗೆ ನ್ಯಾನೊಮೀಟರ್ ದಪ್ಪವಾಗಿರುತ್ತದೆ ಮತ್ತು ಈ ಬೇಸ್ಮೆಂಟ್ ಮೆಂಬರೇನ್ ಹೆಚ್ಚಿನ ಕೋಶ ಪ್ರಕಾರಗಳು ಅಥವಾ ಸ್ನಾಯು ಕೋಶಗಳು ನರ ಕೋಶಗಳು ಎಪಿತೀಲಿಯಲ್ ಅಂಗಾಂಶಗಳಲ್ಲಿನ ರಕ್ತನಾಳಗಳ ಒಳಹರಿವು ಮತ್ತು ಜೀರ್ಣಕ್ರಿಯೆ ಮತ್ತು ಉಸಿರಾಟದ ಪ್ರದೇಶಗಳ ಒಳಹರಿವನ್ನು ಸುತ್ತುವರೆದಿದೆ ಇದು ಅನೇಕ ಇಸಿಎಂ ಪ್ರೋಟೀನ್ ಗಳಿಂದ ಕೂಡಿದೆ ಮತ್ತು ಬೇಸ್ಮೆಂಟ್ ಮೆಂಬರೇನ್ ವಾಸ್ತವವಾಗಿ ಅಂಗದೊಳಗಿನ ಅಂಗಾಂಶಗಳನ್ನು ಬೇರ್ಪಡಿಸುತ್ತದೆ ಆದ್ದರಿಂದ ಬೇಸ್ಮೆಂಟ್ ಮೆಂಬರೇನ್ ಒಂದು ಅಂಗ ಯಾವುದು ಎಂದು ವ್ಯಾಖ್ಯಾನಿಸುತ್ತದೆ ಮೆಂಬರೇನ್ ಜೀವಕೋಶಗಳ ಉಳಿವಿಗಾಗಿ ಸಂಕೇತಗಳನ್ನು ಉತ್ಪಾದಿಸುತ್ತದೆ ಕೋಶಗಳನ್ನು ಜೋಡಿಸಲು ಯಾಂತ್ರಿಕ ಬೆಂಬಲವನ್ನು ನೀಡುತ್ತದೆ ಮತ್ತು ಕೋಶಗಳ ಸ್ಥಳಾಂತರಕ್ಕೆ ತಲಾಧಾರವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಜೀವಕೋಶಗಳು ಈ ಬೇಸ್ಮೆಂಟ್ ಮೆಂಬರೇನ್ ಮೇಲೆ ಪಾರ್ಶ್ವವಾಗಿ ವಲಸೆ ಹೋಗಲು ಸಾಧ್ಯವಾಗುತ್ತದೆ ಆದರೆ ಮುಖ್ಯವಾಗಿ ಇದು ಸ್ಥೂಲ ಅಣುಗಳ ಅಂಗೀಕಾರಕ್ಕೆ ಮತ್ತು ಕೋಶಗಳ ಆಕ್ರಮಣಕ್ಕೆ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಈ ಆಕ್ರಮಣವು ತೊಂದರೆಗೊಳಗಾಗಿದ್ದರೆ ಅದು ವಿಪತ್ತು ಅಥವಾ ಯಾವುದೇ ರೀತಿಯ ಕಾಯಿಲೆಗೆ ಕಾರಣವಾಗಬಹುದು ಆದ್ದರಿಂದ ಈ ಸಮಸ್ಯೆಗಳನ್ನು ಪ್ರತ್ಯೇಕ ಘಟಕಗಳಾಗಿ ಬೇರ್ಪಡಿಸುವುದು ಬೇಸ್ಮೆಂಟ್ ಮೆಂಬರೇನ್ ಕೆಲಸ ಬೇಸ್ಮೆಂಟ್ ಮೆಂಬರೇನ್ ಮೂರು ವಿಭಿನ್ನ ಸಂದರ್ಭಗಳಲ್ಲಿ ಉಲ್ಲಂಘನೆಯಾಗಬಹುದು ಒಂದು ಇಡೀ ದೇಹವನ್ನು ಅನೇಕ ಅಂಗಗಳಲ್ಲಿ ಉತ್ಪಾದಿಸುವಾಗ ಅಭಿವೃದ್ಧಿಯ ಸಮಯದಲ್ಲಿ ಮತ್ತು ಎರಡನೆಯದು ಪ್ರತಿರಕ್ಷಣಾ ಕಣ್ಗಾವಲುಗಾಗಿ ಪ್ರತಿರಕ್ಷಣಾ ಕೋಶಗಳು ದೇಹದ ಎಲ್ಲಾ ಮೂಲೆಗಳಿಗೆ ತಲುಪುವ ಅಗತ್ಯವಿರುತ್ತದೆ ಅವು ಬೇಸ್ಮೆಂಟ್ ಮೆಂಬರೇನ್ ಮೂಲಕ ಹೋಗಲು ವಿಶೇಷ ಕಾರ್ಯವಿಧಾನಗಳನ್ನು ಹೊಂದಿರಬೇಕು ಮೂರನೆಯದು ಕ್ಯಾನ್ಸರ್ ಆಕ್ರಮಣ ಅಲ್ಲಿ ಎಪಿತೀಲಿಯಲ್ ಕೋಶಗಳು ವಿಭಜನೆ ನಿಯಂತ್ರಣವನ್ನು ಕಳೆದುಕೊಳ್ಳುತ್ತವೆ ಮತ್ತು ಒಮ್ಮೆ ಅವು ಬೇಸ್ಮೆಂಟ್ ಮೆಂಬರೇನ್ ಅನ್ನು ಉಲ್ಲಂಘಿಸಿದರೆ ಅವು ದೇಹದೊಳಗೆ ಎಲ್ಲಿ ಬೇಕಾದರೂ ಹೋಗಬಹುದು ಎಂದು ಮತ್ತು ನಮ್ಮಲ್ಲಿ ಹಲವರು ತಮ್ಮ ದೇಹದ ಮೇಲ್ಮೈಯಲ್ಲಿ ಹಾನಿಕರವಲ್ಲದ ಗೆಡ್ಡೆ ಯನ್ನು ಹೊಂದಿದ್ದಾರೆ ಎಂದು ನೀವು ನೋಡಿದ್ದೀರಿ ಜೀವಕೋಶಗಳು ನಿರ್ದಾಕ್ಷಿಣ್ಯವಾಗಿ ವಿಭಜಿಸಿರುವ ಜೀವಕೋಶಗಳು ಇವು ಆದರೆ ಇನ್ನೂ ಬೇಸ್ಮೆಂಟ್ ಮೆಂಬ್ರೇನ್ ಅನ್ನು ಉಲ್ಲಂಘಿಸಲು ಸಾಧ್ಯವಾಗುತ್ತಿಲ್ಲ ಆದ್ದರಿಂದ ಹಾನಿಕರವಲ್ಲದ ಗೆಡ್ಡೆಯಲ್ಲಿ ಬೇಸ್ಮೆಂಟ್ ಮೆಂಬ್ರೇನ್ ಉಲ್ಲಂಘನೆಯಿದ್ದರೆ ರೋಗವು ಮಾರಕವಾಗುತ್ತದೆ ಮತ್ತು ನೀವು ಕ್ಯಾನ್ಸರ್ ಬೆಳವಣಿಗೆಯನ್ನು ನೋಡುತ್ತೀರಿ ಆದ್ದರಿಂದ ಕ್ಯಾನ್ಸರ್ ಕೋಶಗಳು ಬೇಸ್ಮೆಂಟ್ ಮೆಂಬರೇನ್ ಮೂಲಕ ಡಿಗ್ರೇಡ್ ಮಾಡಬಹುದಾದ ವಿಶೇಷ ಕೋಶಗಳಾಗಿವೆ ಈಗ ಬೇಸ್ಮೆಂಟ್ ಮೆಂಬರೇನ್ ಅದರ ಎರಡು ಬದಿಗಳಲ್ಲಿನ ಕೋಶಗಳನ್ನು ಬೇರ್ಪಡಿಸಿದ್ದರೂ ಸಹ ಒಂದು ಬದಿಯಲ್ಲಿರುವ ಕೋಶಗಳು ಇನ್ನೊಂದು ಬದಿಯ ಬಗ್ಗೆ ಮಾಹಿತಿಯನ್ನು ಪಡೆಯಲು ಸಾಧ್ಯವಾಗುವುದಿಲ್ಲ ಎಂದೇನೂ ಅಲ್ಲ ಆದ್ದರಿಂದ ಬೇಸ್ಮೆಂಟ್ ಮೆಂಬರೇನ್ ತುಂಬಾ ತೆಳುವಾಗಿರುತ್ತದೆ ಎಂದು ತಿಳಿದಿದ್ದೀವಿ ಆದ್ದರಿಂದ ತೆಳುವಾದ ಬೇಸ್ಮೆಂಟ್ ಮೆಂಬರೇನ್ ಮೂಲಕ ನೋಡಲು ಹೇಗೆ ಸಾಧ್ಯ ನಾನು ಒಂದು ಉದಾಹರಣೆ ನೀಡುತ್ತೇನೆ ನೀವು ಜೆಲ್ ಅನ್ನು ಹೈಡ್ರೋಜನ್ ಬಂಧದ ಮೂಲಕ ಪ್ರಯೋಗವನ್ನು ಮಾಡುವ ಬಗ್ಗೆ ಯೋಚಿಸಿ ಮತ್ತು ಸಮಯ 1903 ನೋಡಿ ಕೊಟ್ಟಿರುವ ಬಿಗಿತದಿಂದ ಮತ್ತು ನೀವು ಜೆಲ್ನ ದಪ್ಪದ ಎತ್ತರವನ್ನು ತಿರುಚುತ್ತೀರಿ ಮತ್ತು ನೀವು ಜೆಲ್ನ ಮೇಲಿರುವ ಕೋಶಗಳನ್ನು ಪ್ಲೇಟ್ ಮಾಡಿ ಮತ್ತು ಈಗ ತಲಾಧಾರದ ಬಿಗಿತದ ಕಾರ್ಯವಾಗಿ ನೀವು ಸರಾಸರಿ ಕೋಶ ಹರಡುವ ಪ್ರದೇಶವನ್ನು ಟ್ರ್ಯಾಕ್ ಮಾಡಲು ಸಾಧ್ಯವಾಗುತ್ತದೆ ಈಗ ಅನೇಕ ಕೋಶ ಪ್ರಕಾರಗಳಿಗೆ ತೋರಿಸಲಾಗಿರುವುದು ಕೋಶ ಹರಡುವಿಕೆಯು ಹೆಚ್ಚಾಗುತ್ತದೆ ಮತ್ತು ಅದಕ್ಕೂ ಮೀರಿ ಕೆಲವು ಕೋಶಗಳ ಹರಡುವಿಕೆಯು ನಿಲ್ಲುತ್ತದೆ ಮತ್ತು ಇದು ಗಟ್ಟಿಯಾದ ದಪ್ಪ ಜೆಲ್ ನಲ್ಲಿ ಸಾಮಾನ್ಯ ಹರಡುವ ಪ್ರೊಫೈಲ್ ಆಗಿದೆ ದಪ್ಪ ಜೆಲ್ ಎಪ್ಪತ್ತು ಮೈಕ್ರಾನ್ ಗಳಾಗಿರುತ್ತದೆ ಮತ್ತು ಸಂಶೋಧಕರು ತೋರಿಸಿದ ಪ್ರಕಾರ ಎಪ್ಪತ್ತು ಮೈಕ್ರಾನ್ ಗಳು ಕೋಶಕ್ಕೆ ಸಮಂಜಸವಾಗಿ ದಪ್ಪವಾಗಿರುತ್ತದೆ ಅದು ತುಂಬಾ ಬಿಗಿಯಾಗಿರುತ್ತದೆ ಹೇಗಾದರೂ ನೀವು ಜೆಲ್ ಅನ್ನು ತೆಳ್ಳಗೆ ಮತ್ತು ಹೆಚ್ಚು ತೆಳ್ಳಗೆ ಮಾಡುತ್ತಿದ್ದರೆ ಒಂದು ಸಮಯದಲ್ಲಿ ಯಾವ ಕೋಶವು ಸಂವೇದನೆಗೊಳ್ಳುತ್ತದೆ ಎಂಬುದು ತಲಾಧಾರದ ಒಟ್ಟಾರೆ ಬಿಗಿತ ಮತ್ತು ಮೇಲಿರುವ ಜೆಲ್ ಆಗಿರುತ್ತದೆ ಜೆಲ್ ತೆಳ್ಳಗಿರುವಾಗ ನೀವು ನೋಡುವುದು ಏನು ಅಂದರೆ ಇದು ವಿಶೇಷವಾಗಿ ಮೃದುವಾದ ಜೆಲ್ ಗಳ ಮೇಲೆ ಹರಡುವುದು ಗಮನಾರ್ಹವಾಗಿ ಕಡಿಮೆಯಾಗುತ್ತದೆ ಮತ್ತು ಕೋಶಗಳು ಹೆಚ್ಚಾಗಿ ದುಂಡಾಗಿರುತ್ತವೆ ಮತ್ತು ನೀವು ದಪ್ಪವನ್ನು ಹೆಚ್ಚಿಸಿದಾಗ ಕೋಶಗಳು ಹೆಚ್ಚು ಹೆಚ್ಚು ಹರಡುತ್ತವೆ ಆದ್ದರಿಂದ ಮೃದುವಾದ ಐದು ನೂರು ಪ್ಯಾಸ್ಕಲ್ ತೆಳುವಾದ ಜೆಲ್ ನಲ್ಲಿ ನಾನು ಇಲ್ಲಿ ಸಮತಲ ರೇಖೆಯನ್ನು ಬರೆದರೆ ಕೋಶವು ಮೂರು kPa ಕೆಪಿಎ ಗಟ್ಟಿಯಾದ ಜೆಲ್ ನಲ್ಲಿದ್ದಂತೆ ಹರಡುತ್ತಿದೆ ಕೋಶವು ಏನನ್ನಾದರೂ ಕಠಿಣವಾಗಿ ಗ್ರಹಿಸುತ್ತಿದೆ ಆದ್ದರಿಂದ ಅದು ತಿಳಿಸುವ ಪ್ರಯೋಜನವೆಂದರೆ ನೀವು ಏನಾದರೂ ಗಟ್ಟಿಯಾದ ತಲಾಧಾರವನ್ನು ಹೊಂದಿದ್ದರೆ ನಾನು ಎರಡು ಬದಿಗಳಲ್ಲಿ ಜೆಲ್ ಹೊಂದಿದ್ದರೆ ಮತ್ತು ಅದರ ನಡುವೆ ನಾನು ಏನನ್ನಾದರೂ ತುಂಬಾ ಗಟ್ಟಿಯಾಗಿರುವುದನ್ನು ಇಟ್ಟರೆ ಇಲ್ಲಿ ಕುಳಿತಿರುವ ಕೋಶಕ್ಕೆ ಇಲ್ಲಿ ಅಥವಾ ಕೆಳಗೆ ಗಟ್ಟಿಯಾಗಿರುವುದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಆದ್ದರಿಂದ ಬೇಸ್ಮೆಂಟ್ ಮೆಂಬರೇನ್ ಮೂಲಕ ನೋಡಲು ಸಾಧ್ಯವಿದೆ ಏಕೆಂದರೆ ಅದು ತೆಳ್ಳಗಿರುತ್ತದೆ ಬಲವನ್ನು ಅನ್ವಯಿಸುವ ಮೂಲಕ ನೀವು ಇನ್ನೂ ಬೇಸ್ಮೆಂಟ್ ಮೆಂಬರೇನ್ ಮೂಲಕ ನೋಡಬಹುದು ಈ ಬಲವು ಬೇಸ್ಮೆಂಟ್ ಮೆಂಬರೇನ್ ಮೂಲಕ ಇನ್ನೊಂದು ಬದಿಗೆ ಹರಡುತ್ತದೆ ಆದ್ದರಿಂದ ಜೆಲ್ ನ ದಪ್ಪ ಏಕೆ ಅತ್ಯುನ್ನತವಾಗಿದೆ ಮತ್ತು ಬೇಸ್ಮೆಂಟ್ ಮೆಂಬರೇನ್ ತುಂಬಾ ತೆಳ್ಳಗಿರುವುದು ಹೇಗೆ ಬೇಸ್ಮೆಂಟ್ ಮೆಂಬರೇನ್ ಮೂಲಕ ಬಲವಾಗಿ ಹರಡಲು ಸಹಾಯ ಮಾಡುತ್ತದೆ ಎಂದು ಇದು ನಿಮಗೆ ಮತ್ತೆ ತಿಳಿಸುತ್ತದೆ ಈಗ ನಾವು ಜೀವಕೋಶಗಳ ನಡವಳಿಕೆಯನ್ನು ನಿರ್ದೇಶಿಸುವಲ್ಲಿ ಪ್ರಮುಖವಾದ ಕೆಲವು ಇಸಿಎಂ ಪ್ರೋಟೀನ್ ಗಳ ಬಗ್ಗೆ ಚರ್ಚಿಸಲಿದ್ದೇವೆ ಮತ್ತು ಅಂತಹ ಪ್ರೋಟೀನ್ ಗಳಲ್ಲಿ ಪ್ರಮುಖವಾದದ್ದು ಕೊಲ್ಲಾಜೆನ್ ಕೊಲ್ಲಜೆನ್ ಎಂಬುದು ಒಂದು ಫೈಬ್ರಸ್ ಇಸಿಎಂ ಪ್ರೋಟೀನ್ ಮತ್ತು ಇದು ಮಾನವ ದೇಹದೊಳಗೆ ಹೇರಳವಾಗಿರುವ ಪ್ರೋಟೀನ್ ಆಗಿದೆ ಇದು ಬಲವಾದ ಕರ್ಷಕ ಶಕ್ತಿಯನ್ನು ಹೊಂದಿದೆ ಇದು ಫೈಬ್ರೊಬ್ಲಾಸ್ಟ್ ನಯವಾದ ಸ್ನಾಯು ಕೋಶಗಳು ಮತ್ತು ಎಪಿತೀಲಿಯಲ್ ಕೋಶಗಳಿಂದ ಉತ್ಪತ್ತಿಯಾಗುತ್ತದೆ ಮಾನವ ಕೊಲ್ಲಾಜೆನ್ ನಲ್ಲಿ ಇಪ್ಪತ್ತೇಳು ವಿವಿಧ ವಿಧಗಳಿವೆ ಆದ್ದರಿಂದ ನೀವು ಕೊಲ್ಲಾಜೆನ್ ಅಸೆಂಬ್ಲಿಯನ್ನು ನೋಡಿದರೆ ಕೊಲ್ಲಜೆನ್ಸ್ ವಾಸ್ತವವಾಗಿ ಪಾಲಿಪೆಪ್ಟೈಡ್ ಸರಪಳಿಗಳ ಟ್ರಿಮ್ಮರ್ ಗಳಾಗಿವೆ ಎಂದು ನೀವು ನೋಡುತ್ತೀರಿ ನೀವು ನೋಡುವುದು ನಿಮ್ಮ ಬಳಿ ಮೂರು ಸರಪಳಿಗಳು ಮೂರು ಹಗ್ಗಗಳು ಒಂದಕ್ಕೊಂದು ಸುತ್ತಿರುವ ಹಾಗೆ ಇದು ಆವರ್ತಕತೆಯೊಂದಿಗೆ ಕೊಲ್ಲಾಜೆನ್ ಗೆ ಟ್ರಿಪಲ್ ಹೆಲಿಕಲ್ ರಚನೆಯನ್ನು ನೀಡುತ್ತದೆ ನಂತರ ಬ್ಯಾಂಡೆಡ್ ರಚನೆ ಇರುತ್ತದೆ ಮತ್ತು ಈ ಬ್ಯಾಂಡ್ ಗಳ ನಡುವಿನ ಅಂತರವು ಅರವತ್ತೇಳು ನ್ಯಾನೊಮೀಟರ್ ಆಗಿದೆ ಕೊಲ್ಲಾಜೆನ್ ಗಳಲ್ಲಿ ನೀವು ಅನೇಕ ವ್ಯತ್ಯಾಸಗಳನ್ನು ಹೊಂದಬಹುದು ಮತ್ತು ಇಪ್ಪತ್ತೇಳು ವಿಭಿನ್ನ ರೀತಿಯ ಮಾನವ ಕೊಲ್ಲಾಜೆನ್ ಗಳಿವೆ ಕೆಲವು ಕೊಲ್ಲಾಜೆನ್ ಗಳು ಫೈಬ್ರಿಲ್ಲರ್ ಆಗಿದ್ದು ಅವುಗಳನ್ನು ಫೈಬ್ರಿಲ್ಲರ್ ಕೊಲ್ಲಾಜೆನ್ ಎಂದು ಕರೆಯಲಾಗುತ್ತದೆ ನಿರ್ದಿಷ್ಟವಾಗಿ ಕೊಲ್ಲಾಜೆನ್ ಒಂದು ಎರಡು ಮೂರು ಮತ್ತು ನೀವು ಪ್ರತ್ಯೇಕ ಕೊಲ್ಲಜೆನ್ ಫೈಬರ್ ಗಳನ್ನು ಉತ್ಪಾದಿಸಬಲ್ಲ ಈ ಕಟ್ಟುನಿಟ್ಟಿನ ಕೇಬಲ್ ಗಳನ್ನು ಕೋವೆಲೆಂಟ್ ಕ್ರಾಸ್ಲಿಂಕ್ ಗಳಿಂದ ಮತ್ತಷ್ಟು ಸ್ಥಿರಗೊಳಿಸಬಹುದು ಆದ್ದರಿಂದ ಇತರ ಎಲ್ಲ ಕೊಲ್ಲಾಜೆನ್ ಗಳಿಗೆ ಹೋಲಿಸಿದರೆ ಫೈಬ್ರಿಲ್ಲರ್ ಕೊಲ್ಲಾಜೆನ್ ಗಳು ಬಹುಪಾಲು ಅಂದರೆ ಎಂಭತ್ತರಿಂದ ತೊಂಬತ್ತು ಶೇಕಡಾ ಇರುತ್ತವೆ ಅಂಗಾಂಶಗಳಲ್ಲಿನ ಕೊಲ್ಲಜೆನ್ ವಿತರಣೆಯನ್ನು ನೀವು ನೋಡಿದರೆ ಚರ್ಮ ಸ್ನಾಯುರಜ್ಜು ಮೂಳೆ ಅಥವಾ ಅಸ್ಥಿರಜ್ಜುಗಳಂತಹ ಅಂಗಾಂಶಗಳಲ್ಲಿ ಫೈಬ್ರಿಲ್ಲರ್ ಕೊಲ್ಲಾಜೆನ್ ಇರುವುದು ಮತ್ತು ಕೊಲ್ಲಜೆನ್ ಎರಡು ಕಾರ್ಟಿಲೆಜ್ ವಿಟ್ರಿಯೋಸ್ಸ್ ಹ್ಯೂಮರ್ ನಲ್ಲಿ ಇರುವುದು ನಿಮಗೆ ಕಂಡುಬರುತ್ತದೆ ಚರ್ಮ ಸ್ನಾಯು ಮತ್ತು ರಕ್ತದಲ್ಲಿ ಕೊಲ್ಲಜೆನ್ ಮೂರು ಇರುತ್ತದೆ ಆದ್ದರಿಂದ ಆ ಅಂಗಾಂಶಗಳಲ್ಲಿ ಫೈಬ್ರಿಲ್ಲರ್ ಕೊಲ್ಲಜೆನ್ ಗಳು ಹೆಚ್ಚಿನ ಪ್ರಮಾಣದಲ್ಲಿರುತ್ತವೆ ಅಲ್ಲಿ ಸಾಕಷ್ಟು ಶಕ್ತಿ ಉತ್ಪತ್ತಿಯಾಗುತ್ತದೆ ಉದಾಹರಣೆಗೆ ಸ್ನಾಯುರಜ್ಜು ಅಥವಾ ಮೂಳೆಯಲ್ಲಿ ಮತ್ತು ಅದು ಸ್ಥಿರವಾಗಿರಬೇಕು ಆದ್ದರಿಂದ ಕೊಲಾಜೆನ್ ಗಳು ಈ ರಚನೆಗಳಿಗೆ ಮತ್ತು ಈ ಅಂಗಗಳಿಗೆ ಕರ್ಷಕ ಶಕ್ತಿಯನ್ನು ನೀಡುವಲ್ಲಿ ಭಾಗವಹಿಸುತ್ತವೆ ಹೇಗಾದರೂ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಕೊಲ್ಲಜೆನ್ ಗಳ ಹೊರತಾಗಿ ಕೊಲ್ಲಜೆನ್ ನಾಲ್ಕು ಎಂದು ಕರೆಯಲ್ಪಡುವ ಮತ್ತೊಂದು ಕೊಲ್ಲಜೆನ್ ಇದೆ ಇದು ಬೇಸ್ಮೆಂಟ್ ಮೆಂಬರೇನ್ ನ ಮುಖ್ಯ ರಚನಾತ್ಮಕ ಅಂಶವಾಗಿದೆ ಆದ್ದರಿಂದ ಕೊಲ್ಲಜೆನ್ ನಾಲ್ಕು ಟೆಟ್ರಾಮರ್ ಘಟಕಗಳನ್ನು ಒಳಗೊಂಡಿರುತ್ತದೆ ಅದು ಜಾಲರಿಯಂತಹ ರಚನೆಯನ್ನು ಹೊಂದಿರುತ್ತದೆ ಮತ್ತು ಇದು ಇತರ ಅಣುಗಳಿಂದ ಮತ್ತಷ್ಟು ಸ್ಥಿರಗೊಳ್ಳುತ್ತದೆ ಆದ್ದರಿಂದ ಇದರೊಂದಿಗೆ ನಾನು ಇಂದು ನನ್ನ ಉಪನ್ಯಾಸವನ್ನು ಇಲ್ಲಿಗೆ ನಿಲ್ಲಿಸುತ್ತೇನೆ ಬಾಹ್ಯಕೋಶೀಯ ಪ್ರೋಟೀನ್ ಗಳು ಬಾಹ್ಯಕೋಶೀಯ ಮಾಪನಗಳು ಜೀವಕೋಶದ ನಡವಳಿಕೆಯನ್ನು ಹೇಗೆ ನಿಯಂತ್ರಿಸುತ್ತವೆ ಎಂಬುದರ ಸಾರಾಂಶವನ್ನು ನಾನು ಸಂಕ್ಷಿಪ್ತವಾಗಿ ನೀಡಿದ್ದೇನೆ ಮುಂದಿನ ತರಗತಿಯಲ್ಲಿ ಮ್ಯಾಟ್ರಿಸೈಸ್ ನ ಗುಣಲಕ್ಷಣಗಳನ್ನು ಇಸಿಎಂ ಪ್ರೋಟೀನ್ ಗಳ ಸಾಂದ್ರತೆಯಿಂದ ಅಥವಾ ಅವುಗಳ ಸಂಘಟನೆಯಿಂದ ಹೇಗೆ ನಿರ್ದೇಶಿಸಲಾಗುತ್ತದೆ ಮತ್ತು ಇವುಗಳ ರಚನೆಗಳ ಮೇಲೆ ಬೀರುವ ಶಕ್ತಿಗಳನ್ನು ಹೇಗೆ ಕ್ರಿಯಾತ್ಮಕವಾಗಿ ಅವಲಂಬಿಸಿರುತ್ತದೆ ಎಂಬುದನ್ನು ನಾವು ನೋಡೋಣ ಮ್ಯಾಟ್ರಿಕ್ಸ್ ನ ಗುಣಲಕ್ಷಣಗಳು ಸ್ಥಿರವಾಗಿಲ್ಲ ಆದರೆ ಅದು ಬದಲಾಗುತ್ತಲೇ ಇರುತ್ತದೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಈ ಮ್ಯಾಟ್ರಿಕ್ಸ್ ಗಳು ರೇಖಾತ್ಮಕವಲ್ಲದ ಸ್ಥಿತಿಸ್ಥಾಪಕತ್ವವನ್ನು ಪ್ರದರ್ಶಿಸುತ್ತವೆ ಅದನ್ನೇ ನಾನು ನನ್ನ ಮುಂದಿನ ತರಗತಿಯಲ್ಲಿ ಚರ್ಚಿಸುತ್ತೇನೆ ನಿಮ್ಮ ಗಮನಕ್ಕೆ ನನ್ನ ಧನ್ಯವಾದಗಳು